ಆಬ್ಜೆಕ್ಟ್ ಆಧಾರಿತ ವಿಶ್ಲೇಷಣೆ ಮತ್ತು ವಿನ್ಯಾಸದ ಮಾಡ್ಯೂಲ್ 17 ಗೆ ಸುಸ್ವಾಗತ ಕಳೆದ ಮಾಡ್ಯೂಲ್ನಲ್ಲಿ ವರ್ಗೀಕರಣದ ತಂತ್ರಗಳ ಬಗ್ಗೆ ಹಾಗೂ ಕೀ ಅಬ್ಸ್ಟ್ರಾಕ್ಷನನ್ನು ಗುರುತಿಸುವ ಬಗ್ಗೆ ಚರ್ಚಿಸಲಾಗಿದೆ ಇದು ಸಿಸ್ಟಮ್ ಅನ್ನು ವಾಸ್ತವಿಕವಾದಂತಹ ವಿನ್ಯಾಸಕ್ಕೆ ತರುತ್ತದೆ ಹಲವಾರು ಮಾಡ್ಯೂಲ್ಗಳಲ್ಲಿ ನಾವು ಕೆಲವು ಉದಾಹರಣೆಗಳ ಬಗ್ಗೆ ಮಾತನಾಡಿದ್ದೇವೆ ಮತ್ತು ಕೆಲವು ವಿಧಾನಗಳನ್ನು ವಿವರಿಸಿದ್ದೇವೆ ಈ ಮಾಡ್ಯೂಲ್ ನಲ್ಲಿ ಇದೇ ರೀತಿಯ ಅಭ್ಯಾಸವನ್ನು ಮುಂದುವರಿಸಲಿದ್ದೇವೆ ನಾವು ಪ್ರಸ್ತುತ ಕಳೆದ ಬಾರಿ ಮಾಡಿದ ಅಭ್ಯಾಸವನ್ನು ಮುಂದುವರಿಸುತ್ತೇವೆ ನಾವು ಈ ಮಾಡ್ಯೂಲ್ ಅನ್ನು ಆರಂಭಿಸೋಣ ಮತ್ತು ಮುಂದಿನ ಒಂದೆರಡು ಮಾಡ್ಯೂಲ್ಗಳಲ್ಲಿ ಇದೇ ವಿಷಯವು ಮುಂದುವರಿಯುತ್ತೇವೆ ರಜೆ ನಿರ್ವಹಣಾ ವ್ಯವಸ್ಥೆಯ ಅಭ್ಯಾಸವನ್ನು ತೆಗೆದುಕೊಳ್ಳುವುದು ಮತ್ತು ಅನ್ವಯಿಸಲು ಪ್ರಯತ್ನಿಸುವುದು ಇಲ್ಲಿ ನಮ್ಮ ಉದ್ದೇಶವಾಗಿದೆ ನಾವು ಇಲ್ಲಿಯವರೆಗೆ ಮಾತನಾಡಿದ ಎಲ್ಲಾ ವಿಭಿನ್ನ ತಂತ್ರಗಳು ತತ್ವಗಳು ಹಾಗೂ ಕ್ರಮಗಳನ್ನು ಅನ್ವಯಿಸಲು ಪ್ರಯತ್ನಿಸುತ್ತೇವೆ ಅವುಗಳನ್ನು ಸಣ್ಣ ಪ್ರಮಾಣದಲ್ಲಿ ಅನ್ವಯಿಸಿದರೆ ಮತ್ತು ಅವು ನಮಗೆ ಹೇಗೆ ಸಹಾಯ ಮಾಡುತ್ತವೆ ಎಂಬುದನ್ನು ನೋಡೋಣ ಹಾಗೂ ರಜೆ ನಿರ್ವಹಣಾ ವ್ಯವಸ್ಥೆಯ ಒಬ್ಜೆಕ್ಟ್ ಓರಿಯಂಟೆಡ್ ಡಿಸೈನ್ ಪಡೆಯೋಣ ಆದ್ದರಿಂದ ಈ ಹಂತದಿಂದ ಹೆಚ್ಚು ಪರಿಶೋಧನಾತ್ಮಕ ಅಭ್ಯಾಸವನ್ನು ಮಾಡುತ್ತೇನೆ ಆದ್ದರಿಂದ ನೀವು ಸಹ ಉಪನ್ಯಾಸವನ್ನು ಕೇಳುತ್ತಾ ರಜೆ ನಿರ್ವಹಣಾ ವ್ಯವಸ್ಥೆಯ ಅಭ್ಯಾಸವನ್ನು ಮಾಡುವುದು ಒಳ್ಳೆಯದು ನಾವು ಅದನ್ನು ಮೊದಲೇ ಅಪ್ಲೋಡ್ ಮಾಡಿದ್ದೇವೆ ಮತ್ತು ನಮ್ಮ ಇಬ್ಬರು ಟಿಎಗಳಾದ ತನ್ವಿ ಮತ್ತು ಶ್ರೀಜೋನಿ ಗ್ರಾಹಕ ಮತ್ತು ಮಾರಾಟಗಾರರಾಗಿ ರಜೆ ನಿರ್ವಹಣಾ ವ್ಯವಸ್ಥೆ ಬಗ್ಗೆ ಸಂವಹನ ನಡೆಸಿದ್ದಾರೆ ಆದ್ದರಿಂದ ನೀವು ಈ ಮಾಡ್ಯೂಲ್ಗಳ ಮೂಲಕ ಹೋಗುವ ಮೊದಲು ದಯವಿಟ್ಟು ಆ ವಿವರಣೆಯನ್ನು ಮತ್ತು ವೀಡಿಯೊವನ್ನು ಪರಿಶೀಲಿಸಿ ಮತ್ತು ನಿಮ್ಮೊಂದಿಗೆ ಸೂಕ್ತವಾದ ವಿವರಣೆಗಳನ್ನು ಹಾಗೂ ಕೆಲವು ವರ್ಕ್ಶೀಟ್ಗಳನ್ನು ನಿಮ್ಮಷ್ಟಕ್ಕೆ ಜೋಡಿಸಿಕೊಳ್ಳಿ ಇದರಿಂದ ನಿಮಗೆ ಬಾರಿ ಉಪನ್ಯಾಸವನ್ನು ವಿರಾಮಗೊಳಿಸಿ ಸಾಧ್ಯವಾಗುತ್ತದೆ ಮತ್ತು ನೀವೇ ಕೆಲಸ ಮಾಡಲು ಪ್ರಯತ್ನಿಸಿ ರಜೆ ನಿರ್ವಹಣಾ ವ್ಯವಸ್ಥೆಯು ಒಂದು ಸಣ್ಣ ಸಮಸ್ಯೆಯಾದರೂ ಅದರ ಬಗ್ಗೆ ಈ ಉಪನ್ಯಾಸದಲ್ಲಿ ಆಳವಾಗಿ ಚರ್ಚಿಸಿದ್ದೇವೆ ಹಾಗಾಗಿ ನಾನು ಸಾಂಕೇತಿಕವಾಗಿ ಕೆಲವು ಭಾಗಗಳನ್ನು ಚರ್ಚಿಸಿ ಉಳಿದ ವಿಷಯಗಳನ್ನು ಸ್ವ ಅಭ್ಯಾಸಕ್ಕೆ ಬಿಟ್ಟು ಬಿಡುತ್ತೇನೆ ಆದ್ದರಿಂದ ನಾವು ಮಾಡ್ಯೂಲ್ನೊಂದಿಗೆ ಪ್ರಾರಂಭಿಸುತ್ತೇವೆ ಈ ನಿರ್ದಿಷ್ಟವಾದ ರೂಪರೇಖೆಯು ಹೀಗಿರುತ್ತದೆ ಎಲ್ಎಂಎಸ್ನ ಇಂಗ್ಲಿಷ್ ವಿವರಣೆಯೊಂದಿಗೆ ಪ್ರಾರಂಭಿಸಿ ಮತ್ತು ಕ್ಲಾಸೆಸನ್ನು ಗುರುತಿಸಲು ಪ್ರಯತ್ನಿಸುತ್ತೇವೆ ಅದು ಮೊದಲು ಮಾಡಬೇಕಾದ ಕೆಲಸ ಆದ್ದರಿಂದ ಈ ಮಾಡ್ಯೂಲ್ ನಾವು ಕ್ಲಾಸ್ ಗಳನ್ನು ಗುರುತಿಸುವಿಕೆಯ ಕಡೆ ಗಮನ ಹರಿಸುತ್ತೇವೆ ಸ್ವಾಭಾವಿಕವಾಗಿ ನಾವು ಕೊಡುವ ಇನ್ಪುಟ್ ನಮಗೆ ಬೇಕಾದ ಔಟ್ಪುಟ್ ಅನ್ನು ಸೂಚಿಸುತ್ತದೆ ಆದ್ದರಿಂದ ಇನ್ಪುಟ್ ಈ ಅಭ್ಯಾಸದ ಅನೌಪಚಾರಿಕ ಇಂಗ್ಲಿಷ್ ವಿವರಣೆ ರಜೆ ನಿರ್ವಹಣಾ ವ್ಯವಸ್ಥೆಯ ವಿವರಣೆ ಮತ್ತು ಪ್ರಕ್ರಿಯೆಯಲ್ಲಿ ನಾವು ಕೆಲವನ್ನು ಗುರುತಿಸಬಹುದಾದರೆ ಔಟ್ಪುಟ್ ಅದಕ್ಕೆ ಸಂಬಂಧಿಸಿದ ಕ್ಲಾಸ್ಗಳಾಗಿರುತ್ತದೆ ಪ್ರಕ್ರಿಯೆಯಲ್ಲಿ ನಾವು ಕೆಲವು ಗುಣಲಕ್ಷಣಗಳನ್ನು ಕೆಲವು ಜವಾಬ್ದಾರಿಗಳನ್ನು ಗುರುತಿಸಬಹುದು ನಾವು ಅದನ್ನು ಮಾಡಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಇದು ನಮ್ಮ ಇನ್ಪುಟ್ ಏನು ಈಗ ನೀವು ಉಲ್ಲೇಖಿಸಿದರೆ ದಯವಿಟ್ಟು ಪಿಡಿಎಫ್ ಎಲ್ಎಂಎಸ್ ಡಾಕ್ಯುಮೆಂಟ್ ಅನ್ನು ನೋಡಿ ಈ ಹಂತದಲ್ಲಿ ಮತ್ತು ಇದನ್ನು ನೇರವಾಗಿ ಆ ಡಾಕ್ಯುಮೆಂಟ್ನಿಂದ ತೆಗೆಯಲಾಗುತ್ತದೆ ಆದ್ದರಿಂದ ಇದು ಮೂಲ ವ್ಯವಸ್ಥೆಯ ಬಗ್ಗೆ ಮಾತನಾಡುತ್ತದೆ ಅಟೆಂಡೆಂಟ್ಗಳನ್ನು ನಿರ್ವಹಿಸಲು ಬಯಸುವ ಕಂಪನಿ ಇದೆ ಅದರ ನೌಕರರ ರಜೆ ಮತ್ತು ಕಂಪನಿಯು ಮೂರು ವರ್ಗದ ಉದ್ಯೋಗಿಗಳನ್ನು ಹೊಂದಿದೆ ಎಂದು ಹೇಳಲು ಪ್ರಾರಂಭಿಸುತ್ತದೆ ಆದ್ದರಿಂದ ನಿಸ್ಸಂಶಯವಾಗಿ ಈ ಜಾಗದಲ್ಲಿ ನಾನು ನಕಲಿಸಲು ಸಾಧ್ಯವಿಲ್ಲ ನಾನು ಸಂಪೂರ್ಣ ವಿವರಣೆಯನ್ನು ನಕಲಿಸುವ ಅಗತ್ಯವಿಲ್ಲ ಆ ಎರಡು ಪುಟಗಳಲ್ಲಿ ನೀಡಲಾಗಿರುವಂತೆ ನೀವು ಯಾವಾಗಲೂ ಅದನ್ನು ಉಲ್ಲೇಖಿಸಬಹುದು ಅನೌಪಚಾರಿಕ ವಿವರಣೆಯೊಂದಿಗೆ ಪ್ರಾರಂಭಿಸಬಹುದು ಅದನ್ನೇ ನಾವು ಮಾತನಾಡುತ್ತಿದ್ದೇವೆ ತನ್ವಿ ಮತ್ತು ಶ್ರೀಜೋನಿ ಇದಕ್ಕಾಗಿ ಮಾಡುತ್ತಿದ್ದ ಚರ್ಚೆಗಳೊಂದಿಗೆ ದಯವಿಟ್ಟು ಗಮನಿಸಿ ಅದನ್ನು ಯಾವಾಗಲೂ ಪೂರಕಗೊಳಿಸಿ ಆದ್ದರಿಂದ ನಾವು ತೆಗೆದುಕೊಳ್ಳುವ ಮೊದಲ ಪ್ರಯತ್ನವೆಂದರೆ ಈ ಇಂಗ್ಲಿಷ್ ವಿವರಣೆಯನ್ನು ತೆಗೆದುಕೊಳ್ಳುವುದು ನಾವು ಅದನ್ನು ಗುರುತಿಸಲು ಪ್ರಯತ್ನಿಸುತ್ತೇವೆ ನಾಮಪದಗಳನ್ನು ಹೊರತೆಗೆಯಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಇದು ಒಂದು ಪಠ್ಯ ವಿವರಣೆಯ ವಿಧಾನವಾಗಿದೆ ಅಥವಾ ಸಂವಾದಾತ್ಮಕ ಟಿಪ್ಪಣಿಗಳಿಗೆ ನಿರ್ದಿಷ್ಟವಾಗಿ ಲಿಂಗ್ವಿಸ್ಟಿಕ್ ಅನಾಲಿಸಿಸ್ ಎಂದು ಕರೆಯಲಾಗುತ್ತದೆ ನೀವು ಮೂಲತಃ ವಿವರಣೆಯನ್ನು ಮಾತಿನ ಭಾಗಗಳಿಗೆ ಅನುಗುಣವಾಗಿ ಭಾಗಿಸಲು ಪ್ರಯತ್ನಿಸುತ್ತೀರಿ ಮತ್ತು ನಂತರ ಅದನ್ನು ಆಧರಿಸಿ ಮಾತಿನ ಭಾಗಗಳನ್ನೂ ಪರಿಕಲ್ಪನೆಗಳನ್ನು ಗುರುತಿಸಲು ಪ್ರಯತ್ನಿಸುತ್ತೀರಿ ಮತ್ತು ನಂತರ ನೀವು ಅವುಗಳನ್ನು ಸಂಬಂಧಿಸಲು ಪ್ರಾರಂಭಿಸುತ್ತೀರಿ ಆದ್ದರಿಂದ ನಾಮಪದವು ಮಾತಿನ ಪ್ರಮುಖ ಭಾಗವಾಗಿದೆ ಎಂದು ನೀವು ಮಾತನಾಡುತ್ತಿದ್ದರೆನಂತರ ನಮ್ಮ ವಿಧಾನವು ನಾಮಪದಗಳನ್ನು ಗುರುತಿಸುವುದು ಸುಲಭ ಮತ್ತು ನಂತರ ಪ್ರಕ್ರಿಯೆಯಲ್ಲಿ ನಾವು ಅಪ್ರಸ್ತುತ ಪದಗಳನ್ನು ನಿರ್ಮೂಲನೆ ಮಾಡಲು ಬಯಸುತ್ತೇವೆ ಮತ್ತು ಮೂಲತಃ ಇಡೀ ವಿಷಯದಲ್ಲಿ ಅರ್ಥವಿಲ್ಲದ ಸಾಕಷ್ಟು ನಾಮಪದಗಳನ್ನು ನೀವು ಕಾಣಬಹುದು ಮೌಲ್ಯಗಳ ಹೆಸರುಗಳನ್ನು ಗುರುತಿಸಲು ತೆಗೆದುಹಾಕಲು ನಾವು ಪ್ರಯತ್ನಿಸುತ್ತೇವೆ ಅವು ಕ್ಲಾಸೆಸ್ ಗಳಾಗಿ ನೀಡದಿರಬಹುದು ನಾವು ಅಸ್ಪಷ್ಟ ಪದಗಳನ್ನು ತೆಗೆದುಹಾಕುತ್ತೇವೆ ಆದರೆ ಖಂಡಿತವಾಗಿಯೂ ಯಾವ ನಾಮಪದಗಳು ಗುಣಲಕ್ಷಣಗಳ ಕಾರ್ಯಾಚರಣೆಯನ್ನು ಪ್ರತಿನಿಧಿಸುತ್ತಿವೆ ಎಂಬುದನ್ನು ಗುರುತಿಸುವಲ್ಲಿ ಗಮನಹರಿಸಲು ಪ್ರಯತ್ನಿಸುತ್ತದೆಆದ್ದರಿಂದ ಅವುಗಳನ್ನು ಕ್ಲಾಸ್ಗಳ ವಿಷಯದಲ್ಲಿ ಮತ್ತು ಹೀಗೆ ವರ್ಗೀಕರಿಸಬಹುದು ಮತ್ತು ನಾವು ಸಂಬಂಧಗಳನ್ನು ಪ್ರತಿನಿಧಿಸುವ ಕೆಲವು ನಾಮಪದಗಳನ್ನು ಸಹ ತೆಗೆದುಹಾಕಬಹುದು ಮತ್ತು ನಾವು ನಿಜವಾಗಿಯೂ ಸಂಬಂಧಗಳ ಬಗ್ಗೆ ಮಾತನಾಡುವಾಗ ಅವುಗಳನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ಈ ಅಭ್ಯಾಸದೊಂದಿಗೆ ನಾವು ಮುಂದೆ ಹೋಗೋಣ ನಾನು ಮತ್ತೆ ಡಾಕ್ಯುಮೆಂಟ್ನ ಪ್ರಾರಂಭವನ್ನು ಪುನರುತ್ಪಾದಿಸುತ್ತಿದ್ದೇನೆ ಮತ್ತು ಇದರಲ್ಲಿ ನಾನು ಕೆಲವು ಪದಗಳನ್ನು ಕೆಂಪು ಬಣ್ಣದಲ್ಲಿ ಹೈಲೈಟ್ ಮಾಡಿದ್ದೇನೆ ಎಂದು ನೀವು ನೋಡಬಹುದು ಈಗ ಈ ಪದಗಳು ನೀವು ಕಂಪನಿಯನ್ನು ನೋಡಬಹುದು ಪೆನ್ ತುದಿಯನ್ನು ಈಗ ನೀಲಿ ಬಣ್ಣವನ್ನಾಗಿ ಮಾಡೋಣ ಆದ್ದರಿಂದ ಕಂಪನಿಯು ಖಂಡಿತವಾಗಿಯೂ ಒಂದು ನಾಮಪದವಾಗಿದೆ ನೀವು ಒಮ್ಮೆ ಹಾಜರಾತಿಯನ್ನು ನಾಮಪದವಾಗಿ ಓದುತ್ತಿದ್ದರೆ ಮತ್ತು ರಜೆ ಹಾಗು ಉದ್ಯೋಗಿಗಳನ್ನು ಕೂಡ ನಾಮಪದವಾಗಿ ಬಳಸಬೇಕಾಗುತ್ತದೆ ಎಲ್ಎಂಎಸ್ ಮೂಲಕ ಎಲ್ಎಂಎಸ್ ಸಹ ನಾಮಪದವಾಗಿದೆ ಆದರೆ ನಾವು ಇಲ್ಲಿ ಹೈಲೈಟ್ ಮಾಡಿಲ್ಲ ನಾನು ಇಲ್ಲಿ ಹೈಲೈಟ್ ಮಾಡಿಲ್ಲ ಏಕೆಂದರೆ ಇದು ಡೊಮೇನ್ನ ನಾಮಪದಗಳು ಅಥವಾ ಕ್ಲಾಸ್ ಗಳಂತೆ ಅಪ್ರಸ್ತುತ ಪದವಾಗಿದೆ ಅವಶ್ಯಕತೆಯ ವಿವರಣೆಯು ನಾಮಪದವಾಗಿದೆ ಆದರೆ ನಾವು ಅದನ್ನು ತೆಗೆದುಕೊಳ್ಳುತ್ತಿಲ್ಲ ಏಕೆಂದರೆ ಅದು ಅಪ್ರಸ್ತುತ ಪದವಾಗಿದೆ ಆದರೆ ನಾವು ಈಗಾಗಲೇ ಗುರುತಿಸಿರುವ ಕಂಪನಿ ನಮ್ಮಲ್ಲಿರುವ ಉದ್ಯೋಗಿಗಳನ್ನು ಗುರುತಿಸಲಾಗಿದೆ ವೈಯಕ್ತಿಕ ಕೊಡುಗೆದಾರರ ವಿಷಯದಲ್ಲಿ ನಾವು ಮುಂದಿನ ನಾಮಪದವನ್ನು ಕಂಡುಕೊಳ್ಳುತ್ತೇವೆ ನಾವು ಲೀಡ್ ಉದ್ಯೋಗಿಯಲ್ಲಿ ವ್ಯವಸ್ಥಾಪಕದಲ್ಲಿ ನಾಮಪದಗಳನ್ನು ಕಂಡುಕೊಂಡಿದ್ದೇವೆ ಆದ್ದರಿಂದ ಅದುನ್ನು ನೀವು ತುಲನಾತ್ಮಕವಾಗಿ ನೇರವಾದ ಪ್ರಕ್ರಿಯೆಯಾಗಿ ಮಾಡಬಹುದು ಆದರೆ ನಾಮಪದಗಳು ಯಾವುವು ಮತ್ತು ಯಾವುದು ನಾಮಪದಗಳಾಗಿರಬಾರದು ಎಂಬುದನ್ನು ನೋಡಲು ನಿಮ್ಮ ಬುದ್ಧಿವಂತಿಕೆ ಸಾಮಾನ್ಯ ಜ್ಞಾನ ಮತ್ತು ಡೊಮೇನ್ ಸೂಕ್ಷ್ಮತೆಯನ್ನು ನೀವು ಅನ್ವಯಿಸಬೇಕಾಗುತ್ತದೆ ಆದ್ದರಿಂದ ನಾವು ಮುಂದೆ ಸಾಗಿದರೆ ಇದು ಮುಂದುವರಿದಂತೆ ಕಂಪನಿಯು ಈ ಕೆಳಗಿನ ವರ್ಗಗಳ ರಜೆಗಾಗಿ ನಿಬಂಧನೆಗಳನ್ನು ಹೊಂದಿದೆ ಇವುಗಳನ್ನು ಈಗಾಗಲೇ ನಾಮಪದ ಎಂದು ಗುರುತಿಸಲಾಗಿದೆ ಆದ್ದರಿಂದ ನಾವು ಈಗಾಗಲೇ ಅದನ್ನು ತಿಳಿದಿದ್ದೇವೆ ಆದರೆ ನಂತರ ಅದು ರಜೆ ನಿಯಮಗಳ ನಾಮಪದದೊಂದಿಗೆ ಬರುತ್ತದೆ ಆದ್ದರಿಂದ ರಜೆ ನಿಯಮಗಳು ಸಂಬಂಧಿತ ಪದ ಅಥವಾ ಕಡಿಮೆ ಸಂಬಂಧಿತ ಪದ ಅಥವಾ ಅಪ್ರಸ್ತುತ ಪದ ನಮಗೆ ಇನ್ನೂ ತಿಳಿದಿಲ್ಲ ಆದರೆ ನಾವು ಅದನ್ನು ಗುರುತಿಸಬೇಕಾಗಿದೆ ಕಾರಣ ಇದನ್ನು ಸಿಎಲ್ ಎಂದು ಹೆಸರಿಸಲಾಗಿದೆ ಆದ್ದರಿಂದ ನಾನು ಸಿಎಲ್ ಅನ್ನು ನಾಮಪದವಾಗಿ ಬಳಸುತ್ತಿದ್ದೇನೆ ನಂತರ ಹಲವಾರು ನಾಮಪದಗಳು ಇಲ್ಲಿಗೆ ಬರುತ್ತಿರುವುದನ್ನು ನೀವು ಕಾಣಬಹುದು ಕ್ಯಾಲೆಂಡರ್ ವರ್ಷ ಉದ್ಯೋಗಿ ಮೊದಲೇ ಬಂದಿದ್ದರು ವರ್ಷ ನಂತರ ನಾವು ಅನುಪಸ್ಥಿತಿಯನ್ನು ಪಡೆಯುತ್ತೇವೆ ನಮಗೆ ರಜಾದಿನಗಳು ಸಿಗುತ್ತವೆ ನಾವು ರಜೆಗಳ ಪ್ರಕಾರಗಳನ್ನು ಪಡೆಯುತ್ತೇವೆ ನಮಗೆ ಪೂರ್ವ ಅನುಮೋದನೆ ಸಿಗುತ್ತದೆ ಇವುಗಳ ಭಾಗಕ್ಕೆ ಅನುಗುಣವಾಗಿ ಇವೆಲ್ಲ ನಾಮಪದಗಳು ಆದ್ದರಿಂದ ಮೂಲ ಅಭ್ಯಾಸವೆಂದರೆ ಈ ಮೂಲಕ ಹೋಗುವುದು ಮತ್ತು ನಾಮಪದಗಳನ್ನು ಗುರುತಿಸುತ್ತಲೇ ಇರುವುದು ಹಾಗಾಗಿ ನಾನು ಮುಂದೆ ಹೋಗುವುದಿಲ್ಲ ನಾನು ಅದನ್ನು ಈ ಸಮಯದಲ್ಲಿ ಸೂಚಿಸುತ್ತೇನೆ ನೀವು ಉಪನ್ಯಾಸವನ್ನು ವಿರಾಮಗೊಳಿಸಿ ಮತ್ತು ಡಾಕ್ಯುಮೆಂಟ್ಗೆ ಹಿಂತಿರುಗಲು ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ ಮತ್ತು ಡಾಕ್ಯುಮೆಂಟ್ನಲ್ಲಿರುವ ಎಲ್ಲಾ ನಾಮಪದಗಳನ್ನು ಗುರುತಿಸಿ ನೀವು ಈಗಾಗಲೇ ವಿರಾಮ ತೆಗೆದುಕೊಂಡಿದ್ದೀರಿ ಎಂದು ಊಹಿಸಿನೀವು ನಾಮಪದಗಳನ್ನು ಗುರುತಿಸಿದ್ದೀರಿ ನಂತರ ಹೆಚ್ಚು ಕಡಿಮೆ ನೀವು ಈ ನಾಮಪದಗಳನ್ನು ಪಡೆಯಬೇಕು ನಾನು ಹೆಚ್ಚು ಅಥವಾ ಕಡಿಮೆ ಹೇಳುತ್ತಿದ್ದೇನೆ ಏಕೆಂದರೆ ಯಾವಾಗಲೂ ಕೆಲವು ವ್ಯಾಖ್ಯಾನಗಳ ಸಾಧ್ಯತೆಗಳು ಇರುತ್ತದೆ ವಸ್ತುಗಳನ್ನು ಕಳೆದುಕೊಳ್ಳುವ ಕೆಲವು ಸಾಧ್ಯತೆಗಳು ಆದರೆ ಇವು ನೀವು ಪಡೆಯುವ ವಿಶಿಷ್ಟ ನಾಮಪದಗಳು ಮತ್ತು ಈ ಅಭ್ಯಾಸವು ಸ್ವತಃ ನಮಗೆ ಸಾಕಷ್ಟು ಸಹಾಯ ಮಾಡದಿರಬಹುದು ಎಂದು ನೀವು ನೋಡಬಹುದು 1 2 3 4 5 6 7 8 9 10 11 12 13 ನಮ್ಮಲ್ಲಿ ಎಷ್ಟು ಇದೆ ಎಂದು ಎಣಿಸಬಹುದು ನಮಗೆ 13 ಸಾಲುಗಳಿವೆ 12 ಪೂರ್ಣ ಸಾಲುಗಳು ಆದ್ದರಿಂದ ಪ್ರತಿಯೊಂದರಲ್ಲೂ ನಾಲ್ಕು 48 ಮತ್ತು ಕೊನೆಯದು ಈ ಅಭ್ಯಾಸದಲ್ಲಿ ನಾವು 49 ನಾಮಪದಗಳನ್ನು ಗುರುತಿಸಿದ್ದೇವೆ ಆದ್ದರಿಂದ ಈ ಅಭ್ಯಾಸ ಮಾಡುವ ಮೂಲಕ ನಾವು ವ್ಯವಸ್ಥೆಯ ಬಗ್ಗೆ ಎಷ್ಟು ಆಳದಲ್ಲಿ ಅರ್ಥಮಾಡಿಕೊಂಡಿದ್ದೇವೆ ಎಂಬುದನ್ನು ನಾವು ನೋಡಬೇಕಾಗಿದೆ ಆದ್ದರಿಂದ ಎಲ್ಲಾ ಮುಂದುವರಿಯುವುದು ನಾನು ನಿಮಗೆ ವಿಭಿನ್ನ ಗುಣಮಟ್ಟದ ಪರಿಶೀಲನೆ ನಿಯತಾಂಕವನ್ನು ಪರಿಚಯಿಸಿದೆ ಆದ್ದರಿಂದ ಮತ್ತು ನಾವು ಅದಕ್ಕೆ ಹಿಂತಿರುಗಿ ತ್ವರಿತ ಪರಿಶೀಲನೆ ನಡೆಸುತ್ತೇವೆ ಬೇಸಿಕ್ ಮೆಟ್ರಿಕ್ಸ್ ಕಾಪ್ಲಿನ್ಗ್ ಕೊಹೇಷನ್ ಸಾಕಷ್ಟು ಸಂಪೂರ್ಣತೆ ಮತ್ತು ಪ್ರಾಚೀನತೆ ನಿಮಗೆ ಏನು ಗೊತ್ತು ಕಾಪ್ಲಿನ್ಗ್ ವಿಷಯದಲ್ಲಿ ಮತ್ತು ಕೊಹೇಷನ್ ನಮ್ಮಲ್ಲಿ ಬಹಳ ಕಡಿಮೆ ಕಾಪ್ಲಿನ್ಗ್ ಕೊಹೇಷನ್ ಇದೆ ಈ ನಾಮಪದಗಳು ಯಾವುದರ ಜೊತೆಗೆ ಸುಸಂಬದ್ಧವಾಗಿದೆ ಮತ್ತು ಅವುಗಳು ಹೇಗೆ ಜೋಡಿಸಲ್ಪಟ್ಟಿವೆ ಎಂದು ನಮಗೆ ನಿಜವಾಗಿಯೂ ತಿಳಿದಿಲ್ಲ ಆದ್ದರಿಂದ ನಮ್ಮಲ್ಲಿ ಬಹಳ ಕಡಿಮೆ ಮಾಹಿತಿ ಇದೆ ಅದರ ಬಗ್ಗೆ ಮತ್ತು ಸಾಕಷ್ಟು ಸಂಪೂರ್ಣತೆ ಮತ್ತು ಪ್ರಾಚೀನತೆಯ ಬಗ್ಗೆ ನಮಗೆ ಸಂಪೂರ್ಣವಾಗಿ ಅಸ್ಪಷ್ಟವಾಗಿದೆ ಆದ್ದರಿಂದ ವಿನ್ಯಾಸ ಪ್ರಕ್ರಿಯೆಯ ಮುಂದಿನ ಹಂತ ನಾವು ಮೊದಲೇ ಕಲಿತದ್ದ ಪದಗಳನ್ನು ಮುಂದಿನ ಮಾಡ್ಯೂಲನ್ನು ಆಧರಿಸಿ ತೆಗೆದುಕೊಳ್ಳುತ್ತೇವೆ ಈ ನಾಮಪದಗಳಿಂದ ಅಟ್ರಿಬ್ಯೂಟ್ಗಳನ್ನು ಗುರುತಿಸಲು ನಾವು ಪ್ರಯತ್ನಿಸುತ್ತೇವೆ ಏಕೆಂದರೆ ಅಟ್ರಿಬ್ಯೂಟ್ ನಾಮಪದ ಎಂದು ನಿರೀಕ್ಷಿಸಲಾಗಿದೆ ಮತ್ತು ನಾವು ಗುಂಪು ಮಾಡಬಹುದೇ ಎಂದು ನೋಡಲು ನಾವು ಕೆಲವು ಸ್ಟ್ರಕ್ಚರಲ್ ಕ್ಲಸ್ಟರಿಂಗನ್ನು ನಿರ್ವಹಿಸುತ್ತೇವೆ ಈ ಪರಿಕಲ್ಪನೆಗಳು ಉತ್ತಮವಾಗಿವೆ ಹಾಗಾಗಿ ನೀವು ಅದನ್ನು ಮಾಡುತ್ತೀರಿ ಎಂದು ನಾನು ತೆಗೆದುಕೊಳ್ಳುತ್ತೇನೆ ಆದ್ದರಿಂದ ಇಲ್ಲಿ ಮತ್ತೊಮ್ಮೆ ನೀವು ನಾಮಪದಗಳ ಗುಂಪನ್ನು ಹೊಂದಿದ್ದೀರಿ ಏಕೆಂದರೆ ನಾವು ಹೊರತೆಗೆದಿದ್ದೇವೆ ಮತ್ತು ಯಾವುದು ಅಟ್ರಿಬ್ಯೂಟ್ ಆಗಿರಬಹುದು ಎಂದು ನೋಡೋಣ ಆದ್ದರಿಂದ ಅಟ್ರಿಬ್ಯೂಟ್ ವಿಶಿಷ್ಟತೆ ಏನು ಒಂದು ಅಟ್ರಿಬ್ಯೂಟ್ ಎಂದರೆ ಇದು ಸಾಮಾನ್ಯವಾಗಿ ನಾಮಪದವಾಗಿರಬೇಕು ಅದನ್ನು ಕೇವಲ ಮೌಲ್ಯವಾಗಿ ಬಳಸಲಾಗುತ್ತದೆ ಅದು ಒಂದು ಅಟ್ರಿಬ್ಯೂಟ್ ನಡವಳಿಕೆಯನ್ನು ಹೊಂದಿಲ್ಲ ಅಟ್ರಿಬ್ಯೂಟ್ ಅದರ ಇತರ ಅಟ್ರಿಬ್ಯೂಟ್ ಅಥವಾ ಕಾರ್ಯಾಚರಣೆಗಳನ್ನು ಹೊಂದಿಲ್ಲ ಆದ್ದರಿಂದ ಆದರೆ ಇದು ಕಾಂಕ್ರೀಟ್ ಆಗಿದೆ ಆದ್ದರಿಂದ ಇದು ನಾಮಪದವಾಗಿ ಗೋಚರಿಸುತ್ತದೆ ಎಂದು ನೀವು ನಿರೀಕ್ಷಿಸುತ್ತೀರಿ ಆದರೆ ಮೌಲ್ಯವನ್ನು ಹೊರತುಪಡಿಸಿ ಯಾವುದನ್ನೂ ಹೊಂದಿಲ್ಲ ಆದ್ದರಿಂದ ನಾವು ಕೆಲವನ್ನು ನೋಡಿದರೆ ನಾವು ಹೇಳೋಣ ನಾವು ನೋಡಿದರೆ ರಜೆ ಹೇಳಿ ಅಥವಾ ನಾವು ಕೊಡುಗೆದಾರರೆಂದು ಹೇಳಿದರೆ ನಾವು ವ್ಯವಸ್ಥಾಪಕರನ್ನು ನೋಡಿದರೆ ನಾವು ನೋಡಿದ್ದೇವೆ ಇವುಗಳು ಅಟ್ರಿಬ್ಯೂಟ್ಗಳು ಆಗಿರಬಾರದು ಎಂದು ನಾವು ಸಾಮಾನ್ಯವಾಗಿ ತಿಳಿದಿರುತ್ತೇವೆ ಏಕೆಂದರೆ ದಯವಿಟ್ಟು ಆಗಾಗ್ಗೆ ಎಲ್ಎಂಎಸ್ ಡಾಕ್ಯುಮೆಂಟ್ಗೆ ಹಿಂತಿರುಗಿ ಆ ಡಾಕ್ಯುಮೆಂಟ್ ಮೂಲಕ ನೀವು ನೋಡಿದರೆ ವ್ಯವಸ್ಥಾಪಕರು ಇದನ್ನು ಮಾಡುತ್ತಾರೆ ಕೊಡುಗೆದಾರರು ಕೆಲಸ ಮಾಡುತ್ತಾರೆ ರಜೆ ಅನುಮೋದಿಸಲಾಗಿದೆ ರಜೆ ವಿಷಾದವಿದೆ ಆದ್ದರಿಂದ ಇದರೊಂದಿಗೆ ಸಂಬಂಧಿಸಿ ಹಲವಾರು ಈ ಎಲ್ಲಾ ರೀತಿಯ ಕ್ರಿಯೆಗಳಿವೆ ಆದರೆ ನಾವು ಸಂಬಳ ನೋಡಿದರೆ ಅಥವಾ ನಾವು ಹುದ್ದೆಯನ್ನು ನೋಡಿದರೆ ನಾವು ವೈಯಕ್ತಿಕ ವಿವರಗಳನ್ನು ನೋಡಿದರೆ ಲಾಗಿನ್ ಐಡಿ ಕೂಡ ನೋಡಬಹುದು ನಾವು ಇವುಗಳನ್ನು ಪರಿಶೀಲಿಸಿದರೆ ಉದ್ಯೋಗಿ ಕೋಡ್ನಂತಹ ಇನ್ನೂ ಕೆಲವು ಇವೆ ನಾವು ಇದನ್ನು ಪರಿಶೀಲಿಸಿದರೆ ಇವುಗಳು ನಾಮಪದಗಳು ನಾಮಪದಗಳನ್ನು ಮೌಲ್ಯಗಳಾಗಿ ಬಳಸುತ್ತೇವೆ ಆದ್ದರಿಂದ ನಾವು ಅದರ ಮೂಲಕ ಹೋಗಬಹುದು ಮತ್ತು ಇವುಗಳು ಅಟ್ರಿಬ್ಯೂಟ್ ಗಳು ಎಂದು ಹೇಳಬಹುದು ಹಾಗಾಗಿ ಈ ಆಸ್ತಿಯನ್ನು ಬಳಸಿಕೊಂಡು ವರ್ಗೀಕರಣದ ಮೂಲ ಪ್ರಕ್ರಿಯೆಯನ್ನು ಮಾಡಲು ನಾನು ಪ್ರಯತ್ನಿಸುತ್ತೇನೆ ಆದ್ದರಿಂದ ಇದು ನಾವು ಮಾಡುತ್ತಿರುವ ಒಂದು ರೀತಿಯ ಸ್ಟ್ರಕ್ಚರಲ್ ಕ್ಲಸ್ಟರಿಂಗ್ ಆಗಿದೆ ನಾಮಪದಗಳು ಎಂದು ನಾವು ನಿರೀಕ್ಷಿಸುವ ಆಸ್ತಿಯನ್ನು ಬಳಸುವುದು ನಾಮಪದಗಳನ್ನು ಮೌಲ್ಯಗಳೆಂದು ಪರಿಗಣಿಸಲಾಗುತ್ತದೆ ಅಟ್ರಿಬ್ಯೂಟ್ ಗಳನ್ನು ಹೊರತೆಗೆಯಲು ನಾವು ಪ್ರಯತ್ನಿಸುತ್ತೇವೆ ನಂತರ ನೀವು ಒಂದು ರೀತಿಯ ಆವಿಷ್ಕಾರ ಮೋಡ್ ಅನ್ನು ಪ್ರಯತ್ನಿಸುವ ಮೂಲಕ ಹೆಚ್ಚು ಸಂಘಟಿತ ಸ್ಟ್ರಕ್ಚರಲ್ ಕ್ಲಸ್ಟರಿಂಗ್ ಅನ್ನು ಮಾಡಬಹುದು ಮತ್ತು ಸರಿ ನಾವು ಈ ಜನರನ್ನು ನೋಡುತ್ತೇವೆಯೇ ಎಂದು ಹೇಳಬಹುದು ಇದು ಮಧ್ಯಮ ಜೆನೆರಿಕ್ ಡೊಮೇನ್ ಆಗಿರುವುದರಿಂದ ಇದು ತುಂಬಾ ತಾಂತ್ರಿಕ ಡೊಮೇನ್ ಅಲ್ಲ ನಿಮಗೆ ವಿಮಾನ ಮಾದರಿ ಅಥವಾ ನಿರ್ದಿಷ್ಟ ಡೊಮೇನ್ ಮಾದರಿ ತಿಳಿದಿದೆ ಆದ್ದರಿಂದ ನಾವು ಕೆಲವು ಪರಿಕಲ್ಪನೆಗಳನ್ನು ಎಸೆಯಲು ಪ್ರಯತ್ನಿಸುತ್ತೇವೆ ಮತ್ತು ಆ ಪರಿಕಲ್ಪನೆಯ ಗುಣಲಕ್ಷಣಗಳನ್ನು ಹಂಚಿಕೊಂಡಿರುವ ಕ್ಲಸ್ಟರ್ಗಳನ್ನು ನಾವು ಇಲ್ಲಿ ಹೊಂದಿದ್ದೇವೆ ಎಂದು ನೋಡೋಣ ನಂತರ ನೀವು ಒಂದು ರೀತಿ ಒಳಗೆ ಹೋಗಲು ಪ್ರಯತ್ನಿಸುವ ಮೂಲಕ ಹೆಚ್ಚು ಸಂಘಟಿತ ಸ್ಟ್ರಕ್ಚರಲ್ ಕ್ಲಸ್ಟರಿಂಗ್ ಮಾಡಬಹುದು ಡಿಸ್ಕವರಿ ಮೋಡ್ ಮತ್ತು ಸರಿ ಎಂದು ಹೇಳಿ ನಾವು ಇದರಲ್ಲಿ ಜನರನ್ನು ನೋಡುತ್ತೇವೆ ಇದು ಮಧ್ಯಮವಾಗಿರುವುದರಿಂದ ಜೆನೆರಿಕ್ ಡೊಮೇನ್ ಇದು ತಾಂತ್ರಿಕ ಡೊಮೇನ್ ಅಲ್ಲ ನಿಮಗೆ ತಿಳಿದಿರುವ ವಿಮಾನ ಮಾದರಿ ಅಥವಾ ತುಂಬಾ ನಿರ್ದಿಷ್ಟ ಡೊಮೇನ್ ಮಾದರಿ ಆದ್ದರಿಂದ ನಾವು ಕೆಲವು ಪರಿಕಲ್ಪನೆಗಳನ್ನು ಎಸೆಯಲು ಪ್ರಯತ್ನಿಸುತ್ತೇವೆ ಮತ್ತು ಆ ಪರಿಕಲ್ಪನೆಯ ಗುಣಲಕ್ಷಣಗಳನ್ನು ಹಂಚಿಕೊಂಡ ಕ್ಲಸ್ಟರ್ಗಳು ಇಲ್ಲಿವೆಯೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಜನರು ಏನೆಂದು ನೋಡೋಣ ಮತ್ತು ಖಂಡಿತವಾಗಿಯೂ ನಾವು ವ್ಯವಸ್ಥಾಪಕರನ್ನುಉದ್ಯೋಗಿಗಳು ಕಾರ್ಯನಿರ್ವಾಹಕ ಲೀಡ್ ಉದ್ಯೋಗಿ ಇವರೆಲ್ಲರನ್ನು ಕಂಡುಹಿಡಿಯಬಹುದು ಈ ಜನರು ಎಲ್ಲರೂ ಕಾರ್ಯನಿರ್ವಹಿಸುವ ಹಾಗು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಮತ್ತು ನಾವು ಸಿಸ್ಟಮ್ ಅಡ್ಮಿನ್ ನಂತಹವರನ್ನು ಸಹ ಪಡೆಯುತ್ತೇವೆ ಇಲ್ಲಿ ನಾನು ಈ ಎರಡು ವಿಭಿನ್ನ ಬಕೆಟ್ಗಳಲ್ಲಿ ಇರಿಸಿದ್ದೇನೆ ಏಕೆಂದರೆ ಅವುಗಳ ವಿವರಣೆಯು ಸಿಸ್ಟಮ್ ಅಡ್ಮಿನ್ ಒಂದು ಬ್ಯಾಚ್ ಎಂದು ಹೇಳುತ್ತದೆ ಆದ್ದರಿಂದ ಒಂದು ಅರ್ಥದಲ್ಲಿ ಸಿಸ್ಟಮ್ ಅಡ್ಮಿನ್ ಒಬ್ಬ ವ್ಯಕ್ತಿಯಾಗಬಹುದು ಎಂದು ನಮಗೆ ಖಚಿತವಾಗಿ ತಿಳಿದಿಲ್ಲ ಅದು ಭೌತಿಕ ವ್ಯಕ್ತಿಯಾಗಿರಬಹುದು ಆದ್ದರಿಂದ ವ್ಯಕ್ತಿಯು ಕಾರ್ಯನಿರ್ವಹಿಸಬಹುದು ಆದರೆ ಇದು ಸ್ವಯಂಚಾಲಿತ ಪ್ರಕ್ರಿಯೆಯಾಗಿರಬಹುದು ಆದ್ದರಿಂದ ನಾವು ಅವರನ್ನು ಜನರಲ್ಲಿ ಸೇರಿಸುತ್ತೇವೆ ಆದರೆ ಎಲ್ಲೋ ಸರಿ ಎಂದು ನೆನಪಿಟ್ಟುಕೊಳ್ಳಲು ಪ್ರಯತ್ನಿಸಿ ಅದು ಸಿಸ್ಟಮ್ ಅಡ್ಮಿನ್ ಒಂದು ಬ್ಯಾಚ್ ಎಂದು ಹೇಳಿದೆ ನೀವು ಸಂಸ್ಥೆಯನ್ನು ನೋಡಿದರೆ ನಾವು ಒಂದು ವಸ್ತು ನಿಷ್ಠವಾದ ಕಂಪನಿಯನ್ನು ಪಡೆಯುತ್ತೇವೆ ಹಾಗೂ ಸ್ಟ್ರಕ್ಚರಲ್ ಕ್ಲಸ್ಟರ್ಗೆ ಒಳಪಡಬೇಕಾಗುತ್ತದೆ ಆದ್ದರಿಂದ ನಾವು ಅವುಗಳಲ್ಲಿ ಹೆಚ್ಚಿನದನ್ನು ಪಡೆಯುತ್ತೇವೆ ಇಡೀ ವ್ಯವಸ್ಥೆಯಲ್ಲಿ ಪಿತೃತ್ವ ಪ್ರಮಾಣಪತ್ರದಂತಹ ವಿವಿಧ ರೀತಿಯ ದಾಖಲೆಗಳು ವೈದ್ಯಕೀಯ ಪ್ರಮಾಣಪತ್ರ ಇವು ಖಂಡಿತವಾಗಿಯೂ ವಿಭಿನ್ನ ವಿಷಯಗಳು ಅಥವಾ ದಾಖಲೆಗಳಾಗಿವೆ ನಾವು ಸ್ಟ್ರಕ್ಚರಲ್ ಕ್ಲಸ್ಟರಿಂಗ್ ಮಾಡುವುದನ್ನು ಮುಂದುವರಿಸಿದರೆ ಒಂದು ರೀತಿಯ ಕ್ಲಸ್ಟರ್ಗಳು ಆಗಾಗ್ಗೆ ಸಂಭವಿಸುವ ವ್ಯವಸ್ಥೆಯನ್ನು ಈವೆಂಟ್ ಎಂದು ಕರೆಯಲಾಗುತ್ತದೆ ಸಾಮಾನ್ಯವಾಗಿ ಈವೆಂಟ್ಗಳಿಗೆ ತಾತ್ಕಾಲಿಕ ಪ್ರಜ್ಞೆ ಇದೆ ಈವೆಂಟ್ಗಳು ಪ್ರಾರಂಭ ಮತ್ತು ಅಂತ್ಯವನ್ನು ಹೊಂದಿವೆ ಈವೆಂಟ್ ಗಳು ಸಕ್ರಿಯಗೊಳಿಸುವ ಪ್ರಜ್ಞೆಯನ್ನು ಮತ್ತು ಕೆಲವು ಅಡ್ಡಪರಿಣಾಮಗಳನ್ನು ಹೊಂದಿವೆ ಆದ್ದರಿಂದ ಇದು ಸಾಮಾನ್ಯವಾಗಿ ಒಂದು ಈವೆಂಟ್ಆಗಿದೆ ಆದ್ದರಿಂದ ನಾವು ಇತರ ಈವೆಂಟ್ ಗಳಿಗಾಗಿ ನೋಡೋಣಕೆಲವು ಸಂಗತಿಗಳು ನಡೆಯುತ್ತಿವೆ ಮತ್ತು ಅವುಗಳಲ್ಲಿ ಸಾಕಷ್ಟು ಇಲ್ಲಿವೆ ಎಂದು ನಾವು ಕಂಡುಕೊಂಡಿದ್ದೇವೆ ಉದಾಹರಣೆಗೆ ರಜೆ ಒಂದು ಈವೆಂಟ್ಆಗಿದೆ ಅಲ್ಲಿ ಒಂದು ಈವೆಂಟ್ ಉದ್ಯೋಗಿ ಹೋಗುತ್ತಿದ್ದಾನೆ ಕಂಪನಿಯು ಒಂದು ನಿರ್ದಿಷ್ಟ ಹಂತದಲ್ಲಿ ಪ್ರಾರಂಭವಾಗುವುದರಿಂದ ಒಂದು ನಿರ್ದಿಷ್ಟ ಹಂತದಲ್ಲಿ ಕೊನೆಗೊಳ್ಳುತ್ತದೆ ಮತ್ತು ಹೀಗೆ ಹಾಜರಾತಿಗೆ ಇರುವುದಿಲ್ಲ ಅಂತೆಯೇ ಈ ಎಲ್ಲಾ ವಿಭಿನ್ನ ರೀತಿಯ ರಜೆಗಳು ಚರ್ಚಿಸಲಾಗಿದೆ ಇವೆಲ್ಲವೂ ಒಂದು ರೀತಿಯ ಈವೆಂಟ್ಗಳಾಗಿವೆ ಆದ್ದರಿಂದ ರಜಾದಿನಗಳು ಈವೆಂಟ್ ಅಲ್ಲ ಏಕೆಂದರೆ ಅದು ಗೊತ್ತುಪಡಿಸಿದ ದಿನವಾಗಿದ್ದು ಕಂಪನಿಯು ಒಟ್ಟಾರೆಯಾಗಿ ಕಾರ್ಯನಿರ್ವಹಿಸುವುದಿಲ್ಲ ಆದ್ದರಿಂದ ಶಿಸ್ತು ಕ್ರಮ ಸೇರಿದಂತೆ ಈ ರೀತಿಯ ಹಲವಾರು ಘಟನೆಗಳು ಒಂದು ಈವೆಂಟ್ಆಗಿದೆ ಏಕೆಂದರೆ ಕೆಲವು ಕೆಲಸಗಳನ್ನು ನಿರ್ದಿಷ್ಟವಾಗಿ ಮಾಡಲಾಗುತ್ತದೆ ಆದ್ದರಿಂದ ಇವು ಇಲ್ಲಿ ಕಂಡುಬರುವ ಸಂಭವನೀಯ ಕ್ಲಸ್ಟರ್ಗಳು ಎಂದು ಘಟನೆಗಳು ಹೇಳುತ್ತವೆ ಎಂದು ನಾವು ಹೇಳಬಹುದು ನಂತರ ನೀವು ಓದಬೇಕಾದರೆ ಕೆಲವು ವಿಷಯಗಳು ಹೊರಹೊಮ್ಮುತ್ತವೆ ನಾಮಪದಗಳನ್ನು ಗುರುತಿಸುವ ಮೂಲಕ ನೀವು ರಚಿಸಿದ ಟಿಪ್ಪಣಿ ಡಾಕ್ಯುಮೆಂಟ್ಗೆ ಹಿಂತಿರುಗಿದರೆ ಪದ ವಾರ ವರ್ಷ ವಿಶೇಷವಾಗಿ ದಿನಗಳು ತಿಂಗಳಂತಹ ನಾಮಪದಗಳನ್ನು ನೀವು ಕಾಣಬಹುದು ಅವು ಅಸ್ತಿತ್ವದಲ್ಲಿರುವುದು ಮಾತ್ರವಲ್ಲ ಅವು ಆಗಾಗ್ಗೆ ಸಂಭವಿಸುತ್ತವೆ ಆದ್ದರಿಂದ ಪ್ರಬಲ ಉಪಸ್ಥಿತಿ ಇದೆ ಅವರಿಗಾಗಿ ಮತ್ತು ಅವರೆಲ್ಲರೂ ಮಾತನಾಡುವ ಕಾರಣ ಸಮಯದ ಬಗ್ಗೆ ಅವು ರಚನಾತ್ಮಕವಾಗಿ ಹೋಲುತ್ತವೆ ಎಂದು ನಾವು ಸುಲಭವಾಗಿ ಗುರುತಿಸಬಹುದು ಆದ್ದರಿಂದ ಇವು ತಾತ್ಕಾಲಿಕ ಎಂದು ನಾವು ಹೇಳಬಹುದು ಆದ್ದರಿಂದ ಇಲ್ಲಿ ನಾನು ತಾತ್ಕಾಲಿಕ ನಾಮಪದಗಳ ಒಂದು ಗುಂಪನ್ನು ರಚಿಸುತ್ತೇನೆ ನಂತರ ಪ್ರಾಸಂಗಿಕ ನಾಮಪದಗಳಾದ ರಜೆ ನಿಯಮಗಳು ಆಡಳಿತಾತ್ಮಕ ಕಾರ್ಯಗಳು ಅವಧಿ ಸಮಯ ಮುಂತಾದ ಪ್ರಾಸಂಗಿಕ ನಾಮಪದಗಳು ಬಹಳಷ್ಟು ಇವೆ ನೀವು ನಿಜವಾಗಿಯೂ ಮತ್ತೆ ಡಾಕ್ಯುಮೆಂಟ್ಗೆ ಹಿಂತಿರುಗಬೇಕು ಮತ್ತು ಮುಂದುವರಿಯಬೇಕು ಕೆಲಸ ಪರಿಷ್ಕರಣೆಗಳು ಪರಿಕಲ್ಪನೆಗಳಿಗೆ ಅವರು ಪರಿಕಲ್ಪನೆಗಳ ನಾಮಪದಗಳನ್ನು ಕಾಳಜಿ ವಹಿಸುತ್ತಾರೆಯೇ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಅಥವಾ ಅವರು ಕೇವಲ ಪ್ರಾಸಂಗಿಕವಾಗಿ ವಿವರಣೆಯನ್ನು ನೀಡುವಲ್ಲಿ ಬಂದಿತು ಆದ್ದರಿಂದ ಇದನ್ನು ಗಮನಿಸಿದರೆ ಸ್ಟ್ರಕ್ಚರಲ್ ಕ್ಲಸ್ಟರಿಂಗ್ ಮೂಲಕ ಅಬ್ಸ್ಟ್ರಾಕ್ಷನ್ಗಳನ್ನು ನಾವು ಗುರುತಿಸಲು ಸಾಧ್ಯವಾಯಿತು ಮತ್ತು ತ್ವರಿತವಾಗಿ ಗುಣಮಟ್ಟದ ಪರಿಶೀಲನೆ ಮಾಡೋಣ ನಿಸ್ಸಂಶಯವಾಗಿ ನಾವು ಕೊಹೇಷನ್ ಮತ್ತು ಕಾಪ್ಲಿನ್ಗ್ ವಿಷಯದಲ್ಲಿ ಸ್ವಲ್ಪ ಸುಧಾರಿಸಿದೆ ಏಕೆಂದರೆ ಕೊಹೇಷನ್ ಇರುವುದರಿಂದ ಸಾಧ್ಯವಾಯಿತು ನಾಮಪದಗಳಾಗಿ ಬಂದ ಈ ಎಲ್ಲಾ ಪರಿಕಲ್ಪನೆಗಳ ಬಗ್ಗೆ ನಮಗೆ ಏನೂ ತಿಳಿದಿಲ್ಲ ಈಗ ನಾವು ಅವುಗಳನ್ನು ಏಳು ಎಂಟು ವಿಶಾಲ ವರ್ಗಗಳಾಗಿ ವಿಂಗಡಿಸಲು ಸಾಧ್ಯವಾಯಿತು ಹಾಗಾಗಿ ನಾವು ಆ ಕ್ಲಾಸ್ಗಳು ಕೊಹೆರೆಂಟ್ ಎಂದು ಹೇಳಬಹುದು ಆದ್ದರಿಂದ ಅವು ಕೊಹೆರೆಂಟ್ಆಗಿದ್ದರೆ ಅವು ಗುಣಲಕ್ಷಣಕ್ಕೆ ಹೋಲುತ್ತವೆ ಆದ್ದರಿಂದ ನಿರ್ದಿಷ್ಟ ಪ್ರಮಾಣದ ಕಾಪ್ಲಿನ್ಗ್ ಬರುತ್ತಿದೆ ಆದರೆ ಖಂಡಿತವಾಗಿಯೂ ನಾವು ಹೊಂದಿದ್ದೇವೆ ಇತರ ಮೆಟ್ರಿಕ್ ನಿಯತಾಂಕಗಳ ವಿಷಯದಲ್ಲಿ ಯಾವುದೇ ಪ್ರಗತಿಯನ್ನು ಸಾಧಿಸಿಲ್ಲ ಮತ್ತು ಮುಂದಿನ ವಿಷಯಬಿಹೇವ್ಯರಲ್ ಕ್ಲಸ್ಟರಿಂಗ್ ಆಗಿದೆ ಬಿಹೇವ್ಯರಲ್ ಕ್ಲಸ್ಟರಿಂಗ್ ವಿಷಯದಲ್ಲಿ ಡೋಮಿನಂಟ್ ಬಿಹೇವ್ಯರಲ್ ಗಳನ್ನು ಹುಡುಕುವುದು ಮುಖ್ಯ ವಿಧಾನವಾಗಿದೆ ಮತ್ತು ಡೋಮಿನಂಟ್ ಬಿಹೇವ್ಯರಲ್ಯನ್ನು ಹುಡುಕುವ ಒಂದು ಮಾರ್ಗವೆಂದರೆ ಸಿಸ್ಟಮಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ಹುಡುಕುವುದು ಆದ್ದರಿಂದ ಕ್ರಿಯಾಪದಗಳು ಮತ್ತು ಕ್ರಿಯಾವಿಶೇಷಣಗಳ ಗುರುತಿಸುವಿಕೆಯ ಮೂಲಕ ನಡವಳಿಕೆಯ ಆವಿಷ್ಕಾರವು ಹೆಚ್ಚು ಎಂದು ನಾವು ನಂತರದ ಮಾಡ್ಯೂಲ್ಗಳಲ್ಲಿ ನೋಡುತ್ತೇವೆ ಆದರೆ ಈ ವಿವರಣೆಯನ್ನು ಈಗ ನಾಲ್ಕು ಬಾರಿ ಓದಿದ್ದೇನೆ ಏಕೆಂದರೆ ನೀವು ನಾಮಪದ ಹೊರತೆಗೆಯುವಿಕೆಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದರೆ ಮತ್ತು ಸ್ಟ್ರಕ್ಚರಲ್ ಕ್ಲಸ್ಟರಿಂಗ್ ಮಾಡಲು ಪ್ರಯತ್ನಿಸುತ್ತೀರಿ ನಂತರ ನೀವು ರಜೆ ವಿವಿಧ ರೀತಿಯ ರಜೆಗಳನ್ನು ಹೊಂದಿರುವ ವ್ಯವಸ್ಥೆಯಲ್ಲಿ ನಡೆಯುತ್ತಿರುವ ಕೆಲವು ವಿಷಯದ ಅರ್ಥವನ್ನು ಪಡೆಯುತ್ತೀರಿ ಇದು ರಜೆ ನಿರ್ವಹಣಾ ವ್ಯವಸ್ಥೆ ಅವು ಖಂಡಿತವಾಗಿಯೂ ರಜೆ ಬಿಹೇವ್ಯರಲ್ ಒಂದು ರೀತಿಯ ಡೋಮಿನಂಟ್ ಪರಿಕಲ್ಪನೆಯಾಗಿದ್ದು ಅದು ಅಸ್ತಿತ್ವದಲ್ಲಿದೆ ಮತ್ತು ಅದು ಹೊರಬರುತ್ತಿದೆ ಮತ್ತು ವಿವಿಧ ರಜೆ ಪ್ರಕಾರಗಳ ಮೂಲಕ ವೃದ್ಧಿಸುತ್ತದೆ ಬಿಹೇವ್ಯರಲ್ ಕ್ಲಸ್ಟರಿಂಗ್ ನಲ್ಲಿ ನೀವು ಸಾಮಾನ್ಯವಾಗಿ ಹುಡುಕುವ ಇನ್ನೊಂದು ವರ್ತನೆಯ ಪ್ರಕಾರ ಇನಿಶಿಯೇಟರ್ಗಳು ಮತ್ತು ಭಾಗವಹಿಸುವವರನ್ನು ಕಂಡುಹಿಡಿಯುವುದು ಇದು ಒಂದು ಉಪಕ್ರಮ ಎಂದು ನಾವು ಹೇಳುತ್ತೇವೆ ಇದು ಅಂತಿಮ ಮಾದರಿಯ ಪ್ರಕಾರ ಗ್ರಾಹಕರಾಗಿ ಪರಿಣಮಿಸುತ್ತದೆ ಮತ್ತು ಭಾಗವಹಿಸುವವರು ಒಂದು ರೀತಿಯ ಸೇವೆ ಅಥವಾ ನಿಷ್ಕ್ರಿಯ ವಾಗಿ ಭಾಗವಹಿಸುವವರು ಆ ರೀತಿಯ ಬಿಹೇವಿಯರ್ನ್ನು ನಿರ್ದಿಷ್ಟತೆಯ ಮೂಲಕ ಮತ್ತೆ ಈ ನಿರೀಕ್ಷೆಗಳ ಮೂಲಕ ಈ ಕ್ಲಾಸೆಸ್ ಮೂಲಕ ನೀವು ನೋಡುವುದನ್ನ ನಾವು ಕಂಡುಕೊಂಡಿದ್ದೇವೆ ಈ ಸಿಸ್ಟಮಲ್ಲಿ ಏನನ್ನಾದರೂ ಮಾಡುವ ಬಗ್ಗೆ ಆಗಾಗ್ಗೆ ಮಾತನಾಡುವ ಲೀಡ್ ಉದ್ಯೋಗಿ ಮ್ಯಾನೇಜರ್ ಸಿಸ್ಟಮ್ ಅಡ್ಮಿನ್ ನಂತಹ ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಇನಿಶಿಯೇಟರ್ಗಳನ್ನು ನಾವು ಕಾಣುತ್ತೇವೆ ಇನಿಶಿಯೇಟರ್ ಎನ್ನುವುದು ಸಿಸ್ಟಮಲ್ಲಿ ಏನನ್ನಾದರೂ ಮಾಡುತ್ತದೆ ಅವರು ಸಿಸ್ಟಮಲ್ಲಿ ಕೆಲವು ಚಟುವಟಿಕೆ ಕ್ರಮಗಳನ್ನು ಪ್ರಾರಂಭಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಕಾರ್ಯನಿರ್ವಾಹಕ ಲೀಡ್ ಉದ್ಯೋಗಿ ಮತ್ತು ವ್ಯವಸ್ಥಾಪಕರಂತಹ ಭಾಗವಹಿಸುವವರನ್ನು ಸಹ ನೀವು ಮತ್ತೆ ಕಾಣುತ್ತೀರಿ ಏಕೆಂದರೆ ಲೀಡ್ ಉದ್ಯೋಗಿ ಕಾರ್ಯನಿರ್ವಾಹಕರ ರಜೆ ಅರ್ಜಿಯನ್ನು ಅನುಮೋದಿಸುತ್ತಾರೆ ಅಥವಾ ವಿಷಾದಿಸುತ್ತಾರೆ ನಂತರ ಕಾರ್ಯನಿರ್ವಾಹಕ ಇಡೀ ವಿಷಯದಲ್ಲಿ ಭಾಗವಹಿಸುವವರು ಸಹಜವಾಗಿ ನನ್ನ ಪ್ರಕಾರ ಇವು ಸಮಗ್ರವಾಗಿಲ್ಲ ನಾನು ಸೂಚಿಸುತ್ತೇನೆ ನೀವು ಡಾಕ್ಯುಮೆಂಟ್ ಮೂಲಕ ಹೋಗಿ ಮತ್ತು ಹೆಚ್ಚಿನ ಕ್ರಿಯೆಗಳನ್ನು ಗುರುತಿಸಲು ಪ್ರಯತ್ನಿಸಿ ಅದು ನಡೆಯುತ್ತಿದೆ ಎಂದು ನಾನು ಸೂಚಿಸುತ್ತೇನೆ ಮತ್ತು ಹೆಚ್ಚಿನ ಇನಿಶಿಯೇಟರ್ ಸಿಸ್ಟಮಲ್ಲಿ ಭಾಗವಹಿಸುವವರು ಮತ್ತು ಪಟ್ಟಿಯನ್ನು ಹೆಚ್ಚು ದೊಡ್ಡ ಮಾಡುತ್ತಾರೆ ಈಗ ಇದನ್ನು ಮಾಡಿದ ನಂತರ ನಂತರ ನಾಮಪದಗಳನ್ನು ಮಾತ್ರ ಆಧರಿಸಿದ ಸರಳ ಲಿಂಗ್ವಿಸ್ಟಿಕ್ ಅನಾಲಿಸಿಸ್ ನಿಂದ ನಾವು ಕಂಡುಕೊಂಡ ಅಬ್ಸ್ಟ್ರಾಕ್ಷನ್ ಗಳನ್ನು ನಾವು ಸಂಕ್ಷಿಪ್ತವಾಗಿ ಹೇಳಬಹುದು ಹೆಚ್ಚಿನದನ್ನು ನಂತರ ಮಾಡುತ್ತದೆ ಮತ್ತು ನಾವು ಈಗ ಕೀ ಅಬ್ಸ್ಟ್ರಾಕ್ಷನನ್ನು ಹೊಂದಿದ್ದೇವೆ ಎಂದು ನಾವು ಹೇಳಬಹುದುನಾವು ಕೀ ಅಬ್ಸ್ಟ್ರಾಕ್ಷನ್ಗಳಾದ ರಜೆ ಉದ್ಯೋಗಿ ಕ್ಯಾಶುಯಲ್ ರಜೆ ಎರ್ನ್ಡ್ ರಜೆಮತ್ತು ಮುಂತಾದವುಗಳನ್ನು ಗುರುತಿಸಬಹುದು ಮತ್ತು ನಾವು ಮೊದಲೇ ನಿರ್ದಿಷ್ಟಪಡಿಸಿದ ಕೀ ಅಮೂರ್ತತೆಯ ಅವಶ್ಯಕತೆಗಳನ್ನು ಅವು ಪೂರೈಸುತ್ತವೆಅಂದರೆ ಅವು ಡೊಮೇನ್ನ ಶಬ್ದಕೋಶದಿಂದ ನೇರವಾಗಿ ಬರುತ್ತವೆಅವು ನಿರ್ದಿಷ್ಟ ಪರಿಕಲ್ಪನೆಯಲ್ಲಿ ಪದೇ ಪದೇ ಮಾತನಾಡಲ್ಪಡುತ್ತವೆ ಎಂಬ ಅಂಶದಲ್ಲಿ ಅವು ಪ್ರಬಲ ಪರಿಕಲ್ಪನೆಗಳಾಗಿವೆ ಸಿಸ್ಟಮಲ್ಲಿ ಪ್ರಸ್ತಾಪಿಸಲಾದ ಚಟುವಟಿಕೆಗಳ ಪ್ರಮುಖ ಭಾಗದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ ಆದ್ದರಿಂದ ಈ ಸಿಂಟಮ್ಗಳನ್ನು ಗಮನಿಸಿದಾಗ ನಾವು ರಜೆ ಉದ್ಯೋಗಿಗಳನ್ನು ಕೀ ಅಬ್ಸ್ಟ್ರಾಕ್ಷನ್ಗಳಾಗಿ ಸ್ವೀಕರಿಸಬೇಕೆಂದು ನಾನು ಪ್ರಸ್ತಾಪಿಸುತ್ತೇನೆ ಇನ್ನೂ ಕೆಲವರು ಕೀ ಅಲ್ಲದ ವೈದ್ಯಕೀಯ ಪ್ರಮಾಣಪತ್ರದ ಅಬ್ಸ್ಟ್ರಾಕ್ಷನ ನ್ನು ಬೆಂಬಲಿಸುತ್ತಾರೆ ನಿಮಗೆ ತಿಳಿದಿದೆ ಹೆರಿಗೆ ರಜೆಗಾಗಿ ಮಹಿಳಾ ಉದ್ಯೋಗಿ ಹೋಗಬೇಕಾದರೆ ಅವರು ವೈದ್ಯಕೀಯ ಪ್ರಮಾಣಪತ್ರವನ್ನು ತಯಾರಿಸಬೇಕಾಗಿದೆ ಆದ್ದರಿಂದ ಅದು ಒಂದು ಅಬ್ಸ್ಟ್ರಾಕ್ಷನ್ ಆಗಿದೆ ಆದರೆ ಅದು ನಾನ್ ಕೀ ಅಬ್ಸ್ಟ್ರಾಕ್ಷನ್ ಯಾಗಿದೆ ಏಕೆಂದರೆ ವೈದ್ಯಕೀಯ ಪ್ರಮಾಣಪತ್ರದ ಅನೇಕ ಉಲ್ಲೇಖಗಳು ನಮಗೆ ಕಂಡುಬರುವುದಿಲ್ಲ ಸಿಕ್ ಲೀವ್ ವಿಷಯದಲ್ಲಿ ನಾವು ಮತ್ತೊಂದು ಉಲ್ಲೇಖವನ್ನು ಕಂಡುಕೊಳ್ಳುತ್ತೇವೆ ಆದರೆ ಅವುಗಳಲ್ಲಿ ಹೆಚ್ಚಿನದನ್ನು ನಾವು ಕಾಣುವುದಿಲ್ಲ ಆದ್ದರಿಂದ ನಾವು ಇದನ್ನು ಕೀ ಅಬ್ಸ್ಟ್ರಾಕ್ಷನಾಗಿ ಇರಿಸಲು ಇಷ್ಟಪಡುವುದಿಲ್ಲ ಮತ್ತು ಅದು ತೀರ್ಪು ಕೊಡುವಂತಹ ಆಯ್ಕೆಯಾಗಿದೆ ನನ್ನ ಪ್ರಕಾರ ನಿಮ್ಮಲ್ಲಿ ಕೆಲವರು ಇದನ್ನು ಕೀ ಅಬ್ಸ್ಟ್ರಾಕ್ಷನ್ ಮಾಡಲು ಬಯಸಬಹುದು ಆದರೆ ಬಹುಶಃ ನಾನು ಈ ಹಂತದಲ್ಲಿ ಅದನ್ನು ಮಾಡುವುದಿಲ್ಲ ಸ್ಟ್ರಕ್ಚರಲ್ ಕ್ಲಸ್ಟರಿಂಗ್ ಮತ್ತು ಬಿಹೇವ್ಯರಲ್ ಕ್ಲಸ್ಟರಿಂಗ್ ವಿಷಯದಲ್ಲಿ ಇರುವ ಕೆಲವು ಅಬ್ಸ್ಟ್ರಾಕ್ಷನ್ ಗಳು ಇನ್ಸಿಡೆಂಟ್ಅಲ್ ಅಬ್ಸ್ಟ್ರಾಕ್ಷನ್ ಗಳು ಇದು ಒಂದು ರೀತಿಯ ಆಡಳಿತಾತ್ಮಕ ಕಾರ್ಯಗಳಾಗಿವೆ ಆದ್ದರಿಂದ ನಾವು ಅವುಗಳನ್ನು ಪಕ್ಕದ ಸಾಲಿನಲ್ಲಿ ಇಡುತ್ತೇವೆ ಏಕೆಂದರೆ ನಾವು ನಿಜವಾಗಿಯೂ ಡಾಕ್ಯುಮೆಂಟ್ ಮೂಲಕ ಹೆಚ್ಚು ಹೋಗಬೇಕಾಗಿದೆ ಅದು ಎಲ್ಎಂಎಸ್ ವ್ಯವಸ್ಥೆಗೆ ನಿರ್ಣಾಯಕವಾಗಿದ್ದರೆ ಅಥವಾ ಅವು ಕೇವಲ ವಿವರಣೆಯಲ್ಲಿ ಸಂಭವಿಸಿವೆ ಎಂದು ಅರ್ಥಮಾಡಿಕೊಳ್ಳಲು ನಾವು ನಿಜವಾಗಿಯೂ ವೀಡಿಯೋವಿನ ಮೂಲಕ ಹೋಗಬೇಕಾಗಿದೆ ಏಕೆಂದರೆ ನೀವು ಕೆಲವು ಸನ್ನಿವೇಶಗಳಲ್ಲಿ ಚಟುವಟಿಕೆಗಳ ಬಗ್ಗೆ ಮಾತನಾಡುವಾಗ ಸಂಬಂಧಿತ ಅಂಗಸಂಸ್ಥೆ ತೃತೀಯ ಚಟುವಟಿಕೆಗಳ ಬಗ್ಗೆಯೂ ಮಾತನಾಡುತ್ತಾರೆ ಉದಾಹರಣೆಗೆ ಮುಂದಿನ ಮಾಡ್ಯೂಲ್ನ ವಿಷಯದಲ್ಲಿ ನಾವು ಮಾತನಾಡಬೇಕಾದ ಸಂಗತಿಯೆಂದರೆ ನೌಕರರು ಕೆಲಸ ಮಾಡುತ್ತಾರೆಯೇ ಎಂದು ಏಕೆಂದರೆ ಅವರೂ ಉದ್ಯೋಗಿಗಳು ಎಂದು ನಮಗೆ ತಿಳಿದಿದೆ ನಾವು ಕೆಲಸಕ್ಕೆ ಸಂಬಂಧಿಸಿದ ಅಬ್ಸ್ಟ್ರಾಕ್ಷನ್ ಗಳಲ್ಲಿ ಕೆಲಸ ಮಾಡಬೇಕು ಅವರು ಇಲ್ಲಿ ಯಾವುದೇ ರೀತಿಯಲ್ಲಿ ಮುಖ್ಯವಾಗಿದ್ದರೆ ನಾವು ಅದರ ಬಗ್ಗೆ ಮಾತನಾಡುತ್ತೇವೆ ಆದ್ದರಿಂದ ಇವುಗಳು ಒಂದೇ ರೀತಿಯ ಪ್ರಾಸಂಗಿಕ ಅಬ್ಸ್ಟ್ರಾಕ್ಷನ್ ಗಳಾಗಿವೆ ಮತ್ತು ಅವುಗಳ ಒಂದು ಗುಂಪನ್ನು ಗುರುತಿಸಿದ್ದೇವೆ ಇದು ನಾವು ಪ್ರಾಪರ್ಟಿ ಅಬ್ಸ್ಟ್ರಾಕ್ಷನ್ಗಳ ಗುಂಪನ್ನು ಅಥವಾ ಇಡೀ ವಿಷಯದಲ್ಲಿ ಅಟ್ರಿಬ್ಯೂಟ್ ಅಬ್ಸ್ಟ್ರಾಕ್ಷನ್ ಗುರುತಿಸಲು ಪ್ರಾರಂಭಿಸಿದ್ದೇವೆ ಎಂದು ಸೂಚಿಸುತ್ತದೆ ಮತ್ತು ಇದು ಸಂಪೂರ್ಣ ವಿಷಯಕ್ಕಿಂತ ಸಂಪೂರ್ಣವಾಗಿ ರಚನೆಯಾಗಿದೆ ಎಂದು ಮನಸ್ಸಿನಲ್ಲಿಟ್ಟುಕೊಳ್ಳಿ ಅಂದರೆ ನೀವು ಸಮಸ್ಯೆಯ ಡೊಮೇನ್ನ ಶಬ್ದಕೋಶವನ್ನು ಎತ್ತಿಕೊಂಡು ಅವುಗಳನ್ನು ತಯಾರಿಸಲು ಪ್ರಾರಂಭಿಸಿ ಅವುಗಳನ್ನು ಕ್ಲಸ್ಟರಿಂಗ್ ಮಾಡಿ ಎಂದು ಹೇಳುವ ಮೂಲಕ ಹೋಗುತ್ತೀರಿ ಭಾಷಾಶಾಸ್ತ್ರದ ವಿಶ್ಲೇಷಣೆಯನ್ನು ಮಾಡುವ ವಿಷಯದಲ್ಲಿ ನಾವು ಸ್ವಲ್ಪ ಹೆಚ್ಚು ಸಂಘಟಿತ ವಿಧಾನವನ್ನು ತೆಗೆದುಕೊಂಡಿದ್ದೇವೆ ಮತ್ತು ಅದು ಅತ್ಯಂತ ಶಕ್ತಿಯುತ ಸಾಧನವಾಗಿದೆ ಮತ್ತು ಕೇವಲ ನಾಮಪದ ವಿಶ್ಲೇಷಣೆಯೊಂದಿಗೆ ಇದು ನಾವು ಸಾಧಿಸಲು ಸಾಧ್ಯವಾಯಿತು ಮತ್ತು ನಾವು ಈಗ ಎಲ್ಲಿ ಇದ್ದೇವೆ ಎಂದು ನೀವು ಮರುಮೌಲ್ಯಮಾಪನ ಮಾಡಿದರೆ ಕೊಹೇಷನ್ ಇನ್ನೂ ಕಡಿಮೆಯಾಗಿದೆ ಎಂದು ನಾವು ಕಂಡುಕೊಂಡಿದ್ದೇವೆ ಆದರೆ ಸಹಜವಾಗಿ ಕಪ್ಲಿನ್ಗ್ ಸುಧಾರಿಸುತ್ತಿದೆ ಏಕೆಂದರೆ ರಚನಾತ್ಮಕ ಮತ್ತು ಪರಿಕಲ್ಪನಾ ಸಾಮ್ಯತೆಯ ದೃಷ್ಟಿಯಿಂದ ನಾವು ಗುಂಪು ಮಾಡಲು ಸಾಧ್ಯವಾಗಲಿಲ್ಲ ಆದರೆ ಕೀ ಅಬ್ಸ್ಟ್ರಾಕ್ಷನ್ಗಳು ಯಾವುವು ಎಂಬುದನ್ನು ಗುರುತಿಸಲು ನಾವು ಹೆಚ್ಚಿನ ಪರಿಗಣನೆಗಳನ್ನು ಸಹ ಅನ್ವಯಿಸಿದ್ದೇವೆ ಪೋಷಕ ಅಬ್ಸ್ಟ್ರಾಕ್ಷನ್ ಗಳು ಯಾವುವು ಪ್ರಾಸಂಗಿಕ ಮತ್ತು ಮುಂತಾದವು ಎಂದು ನಾವು ನೋಡಿದ್ದೇವೆ ಪರಿಪೂರ್ಣ ವೆಂಬುದು ಇನ್ನೂ ಸ್ಪಷ್ಟಗೊಂಡಿಲ್ಲ ಅದೇ ರೀತಿ ಸಂಪೂರ್ಣತೆ ಕೂಡ ಆದರೆ ಸಂಪೂರ್ಣತೆಯ ಕಡಿಮೆ ಎಂಬ ಅರ್ಥವು ಹೊರಬರುತ್ತಿದೆ ಏಕೆಂದರೆ ಈ ನಾಮಪದಗಳ ಮೂಲಕ ನೀವು ಗುರುತಿಸಿರುವ ವಿಭಿನ್ನ ಪರಿಕಲ್ಪನೆಗಳು 100 ಪ್ರತಿಶತ ಪೂರ್ಣವಾಗಿರದೆ ಇರಬಹುದು ಎಂದು ಹೇಳಲು ಈಗ ನಿಮಗೆ ಸ್ವಲ್ಪ ವಿಶ್ವಾಸವಿದೆ ಆದರೆ ಅವು ಅಸ್ತಿತ್ವದಲ್ಲಿರುವ ಮೂಲ ಪರಿಕಲ್ಪನೆಯ 90 ಪ್ರತಿಶತದಿಂದ ಅನುಸರಿಸಬೇಕು ಆ ಪರಿಕಲ್ಪನೆಗಳನ್ನು ಆ ರೂಪದಲ್ಲಿಯೇ ಬಳಸಬೇಕೆ ಎಂದು ನಿಮಗೆ ಇನ್ನೂ ತಿಳಿದಿಲ್ಲ ಅವುಗಳನ್ನು ಕ್ರಮಾನುಗತಗಳಲ್ಲಿ ಹೇಗೆ ಆಯೋಜಿಸಲಾಗುತ್ತದೆ ಮತ್ತು ಹೀಗೆ ಆದರೆ ಈ 49 ನಾಮಪದಗಳು ಇಲ್ಲ ಎಂಬ ಅಂಶದ ಬಗ್ಗೆ ನಿಮಗೆ ಸ್ವಲ್ಪ ಅರ್ಥವಿದೆ ನೀವು ಇನ್ನೂ ಸುಮಾರು 50 ನಾಮಪದಗಳ್ಳನ್ನು ಹೊಂದಿರಬಹುದು ಇದರ ಮೂಲಕ ನಮ್ಮ ಸಿಸ್ಟಮ್ ಅನ್ನು ನಾವು ವ್ಯಾಖ್ಯಾನಿಸಬೇಕು ಮತ್ತು ನಾವು ಅದನ್ನು ಮಾಡಿದಂತೆ ನಾವು ಕೆಲವು ವಿಷಯಗಳು ಕೀಗಳು ಇನ್ನುಕೆಲವು ಕೀ ಅಲ್ಲದವುಗಲಾಗಿವೆ ಆದ್ದರಿಂದ ನೀವು ಸಂಪೂರ್ಣವಾಗಿ ತಮ್ಮದೇ ಆದ ಪರಿಕಲ್ಪನೆಗಳು ಯಾವುವು ಮತ್ತು ಇತರರ ವಿಷಯದಲ್ಲಿ ವ್ಯಾಖ್ಯಾನಿಸಲಾದ ಪರಿಕಲ್ಪನೆಗಳು ಯಾವುವು ಎಂಬುದರ ಬಗ್ಗೆ ಪ್ರಾಚೀನತೆಯ ಕೆಲವು ಆರಂಭಿಕ ಅರ್ಥವನ್ನು ಸಹ ನೀವು ಹೊಂದಿದ್ದೀರಿ ಆದ್ದರಿಂದ ಇದನ್ನು ನೀಡಿದ ಕೊನೆಯ ಹಂತವನ್ನು ನಾವು ತೆಗೆದುಕೊಳ್ಳಬಹುದು ಆದ್ದರಿಂದ ನೀವು ಅದನ್ನು ನೋಡಬಹುದು ನಾನು ಆಕ್ಟಿಂಗನ್ನು ಮೂರು ಹಂತಗಳಲ್ಲಿ ತೋರಿಸಿದ್ದೇನೆ ನಾಮಪದಗಳ ಹೊರತೆಗೆಯುವಿಕೆಯಿಂದ ಪ್ರಾರಂಭಿಸಿ ನಾವು ಹೋಗಿ ಇನ್ನೂ ಕೆಲವು ಪರಿಗಣನೆಗಳನ್ನು ಅನ್ವಯಿಸುತ್ತೇವೆಗುಣಮಟ್ಟವನ್ನು ಪುನಃ ಭೇಟಿ ಮಾಡಿ ಮತ್ತು ಪರಿಷ್ಕರಿಸಿ ಈ ಪರಿಷ್ಕರಣೆಯ ಸಂಪೂರ್ಣ ಉದ್ದೇಶವೆಂದರೆ ಗುಣಮಟ್ಟದ ಮೆಟ್ರಿಕ್ಗಳನ್ನು ಸುಧಾರಿಸುವುದನ್ನು ಮುಂದುವರಿಸುವುದು ಮತ್ತು ನಾವು ಇದನ್ನು ಮಾಡಲು ಸಾಧ್ಯವಾಗುತ್ತದೆ ಮತ್ತು ಈ ನಿರ್ದಿಷ್ಟ ಮಾಡ್ಯೂಲ್ನ ಉದ್ದೇಶದಲ್ಲಿ ಈ ಕೀ ಅಬ್ಸ್ಟ್ರಾಕ್ಷನ್ ಗಳ ಕ್ಲಾಸ್ಗಳು ಮತ್ತು ಪೋಷಕಗಳನ್ನು ನಿರ್ಧರಿಸುವುದರೊಂದಿಗೆ ನಾವು ಕೊನೆಗೊಳ್ಳಲು ಬಯಸುತ್ತೇವೆ ಆರಂಭದಲ್ಲಿ ಎಲ್ಲಾ ಪ್ರಮುಖ ಅಬ್ಸ್ಟ್ರಾಕ್ಷನ್ಗಳು ವರ್ಗಗಳಾಗಿ ರೂಪುಗೊಳ್ಳುತ್ತವೆ ಎಂದು ನಾವು ಆರಂಭದಲ್ಲಿ ಒಪ್ಪಿಕೊಳ್ಳೋಣ ಆದ್ದರಿಂದ ಪ್ರಮುಖ ಅಬ್ಸ್ಟ್ರಾಕ್ಷನ್ ಗಳನ್ನು ಒಟ್ಟಿಗೆ ಪರಿಣಾಮವಾಗಿ ಗುರುತಿಸಲಾದ ಕ್ಲಾಸುಗಳಿಂದ ಹಲವು ಜನರನ್ನು ಗುರುತಿಸಬಹುದು ನಮ್ಮಲ್ಲಿ ಮ್ಯಾನೇಜರ್ ಲೀಡ್ ಉದ್ಯೋಗಿ ಎಕ್ಸಿಕ್ಯೂಟಿವ್ ಉದ್ಯೋಗಿ ಈ ರೀತಿಯವರು ಇದ್ದಾರೆ ನಮಗೆ ರಜೆ ಇದೆ ಮತ್ತು ಎಲ್ಲಾ ರೀತಿಯ ರಜೆಗಳಿವೆ ನಮ್ಮಲ್ಲಿ ಸಿಸ್ ಅಡ್ಮಿನ್ ಕೂಡ ಇದ್ದಾರೆ ಮತ್ತು ನಮ್ಮಲ್ಲಿ ಕೇಂದ್ರ ಕಂಪನಿ ಇದೆ ಅದರ ಎಲ್ಲದರ ಮೇಲೆ ನಮ್ಮಸಂಸ್ಥೆ ಇದೆ ಆದ್ದರಿಂದ ಇದು ವಿಶೇಷವಾಗಿ ಬಿಹೇವ್ಯರಲ್ ಕ್ಲಸ್ಟರಿಂಗ್ ನಿಂದ ಮತ್ತು ಕೀ ಅಬ್ಸ್ಟ್ರಾಕ್ಷನ್ ಗಳ ಗುರುತಿಸುವಿಕೆಯಿಂದ ವಿಭಿನ್ನ ಅಬ್ಸ್ಟ್ರಾಕ್ಷನ್ಗಳಿಂದ ಮಾಡಲ್ಪಡುತ್ತದೆ ನಾವು ಮಾಡುವ ಚಟುವಟಿಕೆಗಳ ಸಾಂದ್ರತೆ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ಮೌಲ್ಯಮಾಪನ ಮಾಡಲು ನಾವು ಪ್ರಯತ್ನಿಸುತ್ತೇವೆ ಇವುಗಳ ಆಧಾರದ ಮೇಲೆ ಇದು ಎಲ್ಎಂಎಸ್ ವ್ಯವಸ್ಥೆಗೆ ನಾವು ಮಾಡುವ ಕ್ಲಾಸ್ಗಳು ಕನಿಷ್ಠ ಆಯ್ಕೆಯಾಗಿರಬಹುದು ಎಂದು ನಾವು ಪ್ರಸ್ತಾಪಿಸಿದ್ದೇವೆ ಆದ್ದರಿಂದ ಇದು ಈ ಪ್ರಸ್ತುತ ಮಾಡ್ಯೂಲಿನ ಅಂತ್ಯಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ ಆದರೆ ನಾನು ಆರಂಭದಲ್ಲಿ ನಿಗದಿಪಡಿಸಿದಂತೆ ಇದು ಹೆಚ್ಚಿನ ಕ್ಲಾಸ್ಗಳನ್ನು ಹುಡುಕುವುದುದ ಅವುಗಳ ರಿಲೇಶನ್ ಗಳನ್ನು ಅಭ್ಯಸಿಸುವುದು ನಿರಂತರ ಪ್ರಕ್ರಿಯೆಯಾಗಿದೆ ಅವುಗಳ ರಿಲೇಶನ್ಗಳು ಅವುಗಳ ಹೈರಾರ್ಕಿ ಆಬ್ಜೆಕ್ಟ್ ಗಳು ಮತ್ತು ವಿಭಿನ್ನ ಆಪರೇಷನ್ಗಳ ಬಗ್ಗೆ ಮುಂದಿನ ಮಾಡ್ಯೂಲ್ ನಲ್ಲಿ ಚರ್ಚಿಸಲಿದ್ದೇವೆ